ಶುಭ ಮಧ್ಯಾಹ್ನ ಸ್ನೇಹಿತರೆ ಇಲ್ಲಿಯವರೆಗೆ ನಾವು ರೆಕ್ಕೆಯ ಬಗ್ಗೆ ಏರ್ ಫಾಯ್ಲ್ ಬಗ್ಗೆ ರೆಕ್ಕೆಯ ಆಕಾರದ ಬಗ್ಗೆ ಮತ್ತು ಅದರ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೇವೆ ನಾವು ರೆಕ್ಕೆಯ ಸಾಮಾನ್ಯ ವಾದಂತಹ ಆಕಾರದ ಬಗ್ಗೆ ತುದಿಯ ಆಕಾರದ ಬಗ್ಗೆ ಮತ್ತು ಅವುಗಳ ಅರ್ಹತೆ ಮತ್ತು ಅನರ್ಹತೆ ಬಗ್ಗೆ ವಿನ್ಯಾಸಕಾರರ ದೃಷ್ಟಿಯಿಂದ ತಿಳಿದುಕೊಂಡಿದ್ದೇವೆ ನಾವು ಕೇನಾರ್ಡ್ ಬಗ್ಗೆ ಚರ್ಚಿಸಿದ್ದೇವೆ ಅದರ ಅಸ್ಪೆಕ್ಟ್ ರೇಶಿಯೋ ಬಗ್ಗೆ ಗಮನಿಸಿದರೆ ಅದನ್ನು ಸಾಮಾನ್ಯವಾಗಿ ಲಿಫ್ಟ್ ಮಾಡಲು ಉಪಯೋಗಿಸುತ್ತೇವೆ ಕೆಲವೊಂದು ಕೇನಾರ್ಡ್ ಪ್ರಧಾನವಾಗಿ ಲಿಫ್ಟ್ ಮಾಡುವಂತಹ ಅಂಗಗಳಾಗಿ ಉಪಯೋಗಿಸುವುದಿಲ್ಲ ಅದನ್ನು ಕೇವಲ ನಿಯಂತ್ರಿಸುವ ಅಂಗವಾಗಿ ಉಪಯೋಗಿಸಲಾಗುತ್ತದೆ ಅವುಗಳ ಅಸ್ಪೆಕ್ಟ್ ರೇಶಿಯೋ ಅಷ್ಟೇನೂ ಹೆಚ್ಚು ಪ್ರಮಾಣದಲ್ಲಿ ಇರುವುದಿಲ್ಲ ಈ ಸಂದರ್ಭದಲ್ಲಿ ನಾವು ಅವುಗಳನ್ನು ಗಮನಿಸಿದ್ದೇವೆ ಮತ್ತು ವಿನ್ಯಾಸದ ಸ್ಟೆಬಿಲಿಟಿ ಮತ್ತು ಕಂಟ್ರೋಲ್ ಬಗ್ಗೆ ಗಮನಿಸಿದರೆ ನಾವು ಈ ಅಂಶಗಳನ್ನು ನಿರ್ದಿಷ್ಟವಾಗಿ ಗಮನಿಸುತ್ತೇವೆ ಮತ್ತು ಯಾವ ಅಂಶಗಳು ಇಂತಹ ನಿರ್ದಿಷ್ಟ ಸಂಯೋಜನೆಯಲ್ಲಿ ಹೊಂದಿರುತ್ತದೆ ಎಂದು ನೋಡುತ್ತೇವೆ ಅದನ್ನು ಮುಂದುವರೆಸಿದರೆ ನಾವು ಪ್ರಖ್ಯಾತವಾಗಿರುವ ಅಂತಹ ಬಾಲದ ಸಂರಚನೆಯನ್ನು ತಿಳಿದುಕೊಳ್ಳೋಣ ನಾನು ವಿವಿಧ ರೀತಿಯ ಎಂಜಿನಿಯರ್ ಬಾಲಗಳ ಬಗ್ಗೆ ಆರಂಭದಲ್ಲಿ ಮಾತನಾಡುವುದಿಲ್ಲ ಆದರೆ ಸಾಂಪ್ರದಾಯಿಕ ಬಾಲ ಮತ್ತು T ಬಾಲ ಬಗ್ಗೆ ಪ್ರಾಥಮಿಕವಾಗಿ ಮಾತನಾಡುತ್ತೇನೆ ಹಾಗೂ ಅವುಗಳ ಅರ್ಹತೆ ಮತ್ತು ಅನರ್ಹತೆ ಗಳ ಬಗ್ಗೆ ಗಮನವನ್ನು ಹರಿಸುತ್ತೇನೆ ಹಾಗೆ ಹೇಗೆ ಇದು ವಿಕಸಿತಗೊಂಡಿದೆ ಎಂದು ಗಮನಿಸೋಣ ಬೇರೆ ಸಂಯೋಜನೆಗಳನ್ನು ನಮಗೆ ಅವಶ್ಯಕ ಇದ್ದಹಾಗೆ ಚರ್ಚಿಸೋಣ ನಾನು ಬಾಲದ ಬಗ್ಗೆ ಮಾತನಾಡುವುದಾದರೆ ವಿಮಾನವು ಈ ರೀತಿಯಲ್ಲಿರುತ್ತದೆ ಇಲ್ಲಿ ಒಂದು ಲಂಬವಾದ ಬಾಲವಿರುತ್ತದೆ ಅಲ್ಲಿ ರಡ್ಡರ್ ಇರುತ್ತದೆ ಇಲ್ಲಿ ಅಡ್ಡ ಬಾಲ ಇರುತ್ತದೆ ಅದರಲ್ಲಿ ಎಲಿವೇಟರ್ ಇರುತ್ತದೆ ಮತ್ತು ಇಲ್ಲಿ ರೆಕ್ಕೆಯು ಇದೆ ಹಾಗೂ ಇಂಜಿನ್ ಇರಬಹುದು ಹಾಗೆ ನಾನು ಮುಂಭಾಗದಿಂದ ನೋಡಿದಾಗ ಈ ರೀತಿಯಾಗಿರುತ್ತದೆ ಇದು ಸಾಂಪ್ರದಾಯಿಕವಾದ ಬಾಲ ಆಗಿರುತ್ತದೆ ಯುವಕರಲ್ಲಿ ನೀವು ನೋಡಬಹುದು ಅಥವಾ ವಿನ್ಯಾಸದ ವಿಕಾಸದಲ್ಲಿ ನೀವು ಗಮನಿಸಬಹುದುಇಂತಹ ಒಳ್ಳೆಯ ಶೈಲಿಯ ಬಾಲ T ಬಾಲ ಆಗಿರುತ್ತದೆ ಅದು ಸಾಮಾನ್ಯವಾಗಿ ಈ ಎಂಪಿನೇಜದಲ್ಲಿ ಲಂಬ ಬಾಲ ಇರುತ್ತದೆ ಇದು ಅಡ್ಡ ಬಾಲ ಆಗಿರುತ್ತದೆ ಹೀಗಾಗಿ ಮುಂದಿನ ಭಾಗದಿಂದ ಇದನ್ನು ನೋಡಿದಾಗ ಇಲ್ಲಿಂದ ನೋಡಿದಾಗ ನನಗೆ ಇದು ಲಂಬ ಬಾಲ ಆಗಿ ಮತ್ತು ಅದರ ಮೇಲೆ ಇದು ಅಡ್ಡ ಬಾಲ ಆಗಿ ಕಾಣಿಸುತ್ತದೆ ಇದು ನಮಗೆ ತಿಳಿದಿದೆ ಮೊದಲನೆಯದಾಗಿ ನಮ್ಮನ್ನು ನಾವು ಪ್ರಶ್ನಿಸಿದಾಗ ಏಕೆ ಈ ಅಡ್ಡ ಬಾಲವು ಅವಶ್ಯಕವಾಗಿದೆ ಮತ್ತು ಒಮ್ಮೆ ನಿಮಗೆ ಇದು ಏಕೆ ಬೇಕಾಗಿದೆ ಎಂದು ತಿಳಿದ ಮೇಲೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತದೆ ಎನ್ನುವುದು ಮುಂದಿನ ಪ್ರಶ್ನೆಯಾಗುತ್ತದೆ ಅದನ್ನು ಯಾರು ನಿರ್ಧರಿಸುತ್ತಾರೆ ನಾನು ಮೊದಲನೆಯದಾಗಿ ಮೊದಲನೇ ಪ್ರಶ್ನೆಯನ್ನು ಉತ್ತರಿಸುತ್ತೇನೆ ಏಕೆ ನಮಗೆ ಅಡ್ಡ ಬಾಲವು ಅವಶ್ಯಕವಾಗಿದೆ ನೀವು ಸ್ಟೆಬಿಲಿಟಿ ಮತ್ತು ಕಂಟ್ರೋಲ್ ವಿಷಯವನ್ನು ಜ್ಞಾಪಿಸಿಕೊಂಡರೆನೀವು ಈ ಪ್ರಶ್ನೆಯನ್ನು ತ್ವರಿತದಲಿ ಉತ್ತರಿಸಬಹುದು ಈಗ ಇದು ಫ್ಯೂಸೆಲಾಜ್ ಆದರೆ ಇದು ರೆಕ್ಕೆಯಾದರೆ ಇಲ್ಲಿ C G ಇದೆ ಎಂದುಕೊಂಡರೆ ಅಥವಾ ಇಲ್ಲಿ ಏರೋಡೈನಮಿಕ್ ಕೇಂದ್ರ ಇದೆ ಎಂದುಕೊಂಡು ಇಲ್ಲಿ C G ಮತ್ತು ಅಡ್ಡ ಬಾಲ ಇರುತ್ತದೆ ಮತ್ತು ಇದು ಲಂಬ ಬಾಲ ಎಂದುಕೊಂಡರೆ ಅಡ್ಡ ಬಾಲವು ಪ್ರಾಥಮಿಕವಾಗಿ ವಿಮಾನದ ಸ್ಥಿರತೆಯನ್ನು ಉದ್ದದಲ್ಲಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಅವಶ್ಯಕವಾಗಿರುತ್ತದೆ ಹಾಗೆ ಅಡ್ಡ ಬಾಲ ಸಾಧಾರಣ ವಿಮಾನಗಳಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಎಂದು ನಮಗೆ ತಿಳಿದಿದೆ ಏಕೆಂದರೆ ಅದು ಎಲಿವೇಟರ್ ಹೊಂದಿರುತ್ತದೆ ಅಂದರೆ ಅಡ್ಡ ಬಾಲದ ಸ್ವಲ್ಪ ಭಾಗವು ಅಥವಾ ಸಂಪೂರ್ಣ ಅಡ್ಡ ಬಾಲ ಎಲಿವೇಟರ್ ಆಗಿರುತ್ತದೆ ಅದರಿಂದ ವಿಮಾನವು ಅದರ ಮೂಗನ್ನು ಮೇಲೆ ಹಾಗೂ ಕೆಳಗೆ ಮಾಡಬಹುದು ಈಗ ನಾನು ಈ ಎಲಿವೇಟರ್ ಮೇಲೆ ಮಾಡಿದರೆ ವಿಮಾನವು ಅದರ ಗುರುತ್ವಾಕರ್ಷಣ ಕೇಂದ್ರದಲ್ಲಿ ತಿರುಗುತ್ತದೆ ಮತ್ತು ಅದರ ದಿಕ್ಕನ್ನು ನಾವು ಪಿಚ್ ಅಪ್ ಎನ್ನುತ್ತೇವೆ ಹೀಗಾಗಿ ಒಂದು ಸ್ಥಾನಿಕ ಸ್ಥಿರತೆ ಆಗಿರುತ್ತದೆ ಮತ್ತು ಸ್ಥಾನಿಕ ಸ್ಥಿರತೆ ಬಗ್ಗೆ ಮಾತನಾಡಿದಾಗ ನೀವು 𝛼 ಜೊತೆಗೆ ಪಿಚ್ ಚಲನೆ ಜ್ಞಾಪಿಸಿಕೊಂಡರೆ ಕಡಿಮೆ ಪ್ರಮಾಣದ ಆಂಗಲ್ ಆಫ್ ಅಟ್ಯಾಕ್ದಲ್ಲಿ ಬದಲಾವಣೆಯು ಈ ರೀತಿಯಾಗಿರುತ್ತದೆ ಇಂತಹ ಸ್ಥಿತಿಯಲ್ಲಿ Cm0 ಆಗಿರುವಾಗ ಅದು ಟ್ರಿಮ್ ಬಿಂದು ಆಗಿರುತ್ತದೆ ಅಂದರೆ ಒಂದು ನಿರ್ದಿಷ್ಟ ಎತ್ತರದಲ್ಲಿ ನಿಗದಿತ ವೇಗದಲ್ಲಿ ಚಲಿಸುತ್ತಿರುವಾಗ ನೀವು ಒಂದು ಆಲ್ಫಾ ಮೌಲ್ಯವನ್ನು ನಿಗದಿತ ಮಾಡುತ್ತೀರಾ ಏಕೆಂದರೆ ಅದರಿಂದ ಸಿಗುವಂತಹ ಲಿಫ್ಟ್ ತೂಕಕ್ಕೆ ಸರಿ ಸಮಾನವಾಗಿರಬೇಕು ಮತ್ತು ಸ್ಥಾನಿಕ ಸ್ಥಿರತೆಯನ್ನು ಹೊಂದಿರಬೇಕು ಎನ್ನುತ್ತೇವೆ ಏಕೆಂದರೆ ಕೆಲವು ಕಾರಣಗಳಿಂದ ಆಲ್ಫಾ ಬದಲಾದರೆ ಅದು ಋಣಾತ್ಮಕ ಮೊಮೆಂಟ್ ನಿರ್ಮಿಸುತ್ತದೆ ಇದರಿಂದ ವಿಮಾನವು ಆಲ್ಫಾ ಮೌಲ್ಯವನ್ನು ಟ್ರಿಮ್ ಮಾಡಬೇಕಾಗುತ್ತದೆ ಈ ಋಣಾತ್ಮಕ ಮೊಮೆಂಟ್ ಯಾರು ನಿರ್ಮಿಸುತ್ತಾರೆ ಪ್ರಾರ್ಥಮಿಕ ಜವಾಬ್ದಾರಿಯೂ ಅಡ್ಡ ಬಾಲದಿಂದ ಆಗಿರುತ್ತದೆ ಎಷ್ಟೇ ಪ್ರಮಾಣದ ಹೆಚ್ಚಿನ ಆಂಗಲ್ ಆಫ್ ಅಟ್ಯಾಕ್ ಇರುವಾಗ ಇಲ್ಲಿ ಲಿಫ್ಟ್ ನಿರ್ಮಿಸುತ್ತದೆ ಮತ್ತು ಇದರಿಂದ ಇಲ್ಲಿ ತೋರಿಸಿರುವ ಹಾಗೆ ನೋಸ್ ಕೆಳಗಡೆ ಆಗುವಂತಹ ಮೊಮೆಂಟ್ ಸೃಷ್ಟಿಸುತ್ತದೆ ಹೀಗಾಗಿ ಅಡ್ಡ ಬಾಲವು ಸ್ಥಾನಿಕ ಸ್ಥಿರತೆಯ ದೃಷ್ಟಿಕೋನದಿಂದ ಅತ್ಯಂತ ಪ್ರಮುಖವಾಗಿರುತ್ತದೆ ಮತ್ತು ಇದು ಎಲಿವೇಟರ್ ಹೊಂದಿರುತ್ತದೆ ಇದು ಅಡ್ಡ ಬಾಲ ಇದರ ಸ್ವಲ್ಪ ಭಾಗವು ಕೆಳಗಡೆ ಹೋಗಬಹುದು ಮೇಲೆ ಕೂಡ ಹೋಗಬಹುದು ಮತ್ತು ಇದು ಎಲಿವೇಟರ್ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಎಲಿವೇಟರ್ ಕಾರ್ಯಕ್ಷಮತೆಯು ಬಾಲದ ಪ್ರದೇಶ St ಅನುಪಾತ ಎಲಿವೇಟರ್ ಪ್ರದೇಶದ ಮೇಲೆ ಅವಲಂಬಿತವಾಗಿರುತ್ತದೆ ಹಾಗೆ ಈ ವಿಮಾನಗಳು ಯಾವುದೇ ರೀತಿಯ ಬಾಲವನ್ನು ಹೊಂದಿರುವುದಿಲ್ಲ ಅಂದರೆ ಸಾಮಾನ್ಯವಾದಂತಹ ಹಾರುವ ರೆಕ್ಕೆಗಳು ಹಾರುವಂತಹ ರೆಕ್ಕೆಗಳಿಗೆ ನೀವು ಹಾರಲು ಬಯಸಿದರೆ ಅವುಗಳ ಆಕಾರವು ಏರ್ ಫಾಯ್ಲ್ ರೂಪದಲ್ಲಿ ಇರಬೇಕು ಹೀಗಾಗಿ ಇದು ಧನಾತ್ಮಕ ಆಗಿರಬೇಕು ಹಾಗೆ ಏರೋಡೈನಮಿಕ್ ಕೇಂದ್ರವು C G ಹಿಂದೆ ಇರಬೇಕು ನಾನು ಹಾರುವಂತಹ ರೆಕ್ಕೆಗಳನ್ನು ವಿಶ್ಲೇಷಣೆ ಮಾಡುತ್ತಿಲ್ಲ ಆದರೆ ನಾನು ಮಾತನಾಡುತ್ತಿರುವುದು ಸಾಮಾನ್ಯ ವಾದಂತಹ ವಿಮಾನದ ಬಗ್ಗೆ ಹೀಗಾಗಿ ಸಾಮಾನ್ಯ ವಾದಂತಹ ವಿಮಾನವನ್ನು ಗಮನಿಸಿದರೆ ನಾನು ಈ ಟ್ರಿಮ್ ಸ್ಥಿತಿಯಲ್ಲಿ ಹಾರಲು ಬಯಸಿದರೆ ಕೇವಲ ಇದನ್ನು ನಾನು ಋಣಾತ್ಮಕ ಎಂದು ಆಯ್ದುಕೊಳ್ಳುವುದಿಲ್ಲ ಹಾಗೆ Cm ಮೌಲ್ಯವು ಆಲ್ಫಾ 0 ಇರುವಾಗ 0 ಗಿಂತ ಹೆಚ್ಚಾಗಿ ಇರಬೇಕೆಂದು ಇಚ್ಚಿಸುತ್ತೇನೆ Cm00 ಹಾಗೂ ನಿಮಗೆ ಇನ್ನೂ ಸ್ಪಷ್ಟವಾಗಿ ನಿಖರವಾಗಿ ಹೇಳುವುದಾದರೆ ನೀಡಿರುವ ಮೌಲ್ಯಗಳಿಗೆ ಅದು ಒಂದು ನಿಗದಿತ ಮೌನವನ್ನು ಹೊಂದಿರಬೇಕು ಅದರಿಂದ ಟ್ರಿಮ್ 𝛼ದಲ್ಲಿ ಆಗುತ್ತದೆ ಹೀಗಾಗಿ Cm0 ಧನಾತ್ಮಕ ಆಗಿರಬೇಕು ಮತ್ತು Cm0 ಧನಾತ್ಮಕ ಆಗಿರುತ್ತದೆ ಎಂದು ನಿಗದಿಪಡಿಸಲು ನಾವು ಅಡ್ಡ ಬಾಲದ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದೇವೆ ಮತ್ತು ಇದು ಅಡ್ಡ ಬಾಲ ಆದರೆ ಅಡ್ಡ ಬಾಲಕ್ಕೆ ನಾವು ಒಂದು ನಿಗದಿತ ಕೋನವನ್ನು 𝑖t ನೀಡಲು ಪ್ರಯತ್ನಿಸುತ್ತೇವೆ ಅದು ಸಾಮಾನ್ಯವಾಗಿ ಋಣಾತ್ಮಕ 2 ರಿಂದ 4 ಡಿಗ್ರಿ ಆಗಿರುತ್ತದೆ ಇದರಿಂದ ಆಲ್ಫಾ ಮೌಲ್ಯವು 0 ಆದರೂ ಅದು ಬಲವನ್ನು ಸೃಷ್ಟಿಸುತ್ತದೆ ಎಂದು ತಿಳಿದುಕೊಳ್ಳಬಹುದು ಮತ್ತು C G ಇಲ್ಲಿ ಇದ್ದರೆ ಅದು ನಿಮಗೆ ಇದನ್ನು ನೀಡಬಹುದು Cm0Cm00 ಆದರೆ Cm0 ನಿಮಗೆ ಅವಶ್ಯಕವಾಗಿದೆ ಎಂದು ತಿಳಿದ ಮೇಲೆ ನೀವು ಆ ಕೋನವನ್ನು ನೀಡಬಹುದು ನಿಮಗೆ ತಿಳಿದಿರುವ ಹಾಗೆ ನೀವು Cm0 ಬಗ್ಗೆ ಮಾತನಾಡಿದರೆ ಇಲ್ಲಿ Cm0 ನಮಗೆ ಪ್ರಾಥಮಿಕವಾಗಿ Cm0 ಬಾಲದಿಂದ Cm0 ರೆಕ್ಕೆಯಿಂದ ಮತ್ತು ಸ್ವಲ್ಪ ಪ್ರಮಾಣದ Cm0 ಫ್ಯೂಸೆಲಾಜ್ದಿಂದ ಸಿಗುತ್ತದೆ ಹಾಗಾದರೆ ಗರಿಷ್ಠವಾದಂತಹ Cm0 ಮೌಲ್ಯ ಬಾಲದ ಕೋನದಿಂದ ಸಿಗುತ್ತದೆ ಎಂದು ತಿಳಿದುಕೊಳ್ಳಬಹುದು ನಿಮಗೆ ಧನಾತ್ಮಕ Cm0 ರೆಕ್ಕೆಯಿಂದ ಸಿಗಬಹುದು ನನ್ನ ಹತ್ತಿರ ಕ್ಯಾಮ್ಬರ್ ಏರ್ ಫಾಯ್ಲ್ ರೆಕ್ಕೆಯು ಇದ್ದರೆ ಇದು ವಿಮಾನಿನ C G ಹಾಗಿದ್ದರೆ ರೆಕ್ಕೆಯ a G ಗಿಂತ ಮುಂದೆ ಇಡಲು ಪ್ರಯತ್ನಿಸುತ್ತೇನೆ ಇದು ಕ್ಯಾಮ್ಬರ್ ಏರ್ ಫಾಯ್ಲ್ ಆಗಿರುವುದರಿಂದ ಇಲ್ಲಿ ಸ್ವಲ್ಪ ಪ್ರಮಾಣದ ಋಣಾತ್ಮಕ ಮೊಮೆಂಟ್ Cmac ರೆಕ್ಕೆಯಲ್ಲಿ ಇರುತ್ತದೆ ಹೀಗಾಗಿ ರೆಕ್ಕೆಯ Cm0 ಧನಾತ್ಮಕ ನೀಡಲು ಪ್ರಯತ್ನಿಸುತ್ತೇನೆ ಅದನ್ನು ನಾವು ಆಲ್ಫಾ 0 ಹಾಗಿರುವಾಗ ನೋಡಬಹುದು ಏಕೆಂದರೆ ಅದು ಕ್ಯಾಮ್ಬರ್ ಏರ್ ಫಾಯ್ಲ್ ಆಗಿರುತ್ತದೆ ಹೀಗಾಗಿ CL0 ಆಗಿರುತ್ತದೆ ಅದು ಇಲ್ಲಿ ಪ್ರಭಾವ ಬೀರುತ್ತದೆ ಮತ್ತು CL0 ಮತ್ತು ರೆಕ್ಕೆಯ C c ದೂರದ ಗುಣಾಂಕ ಆಗಿರುತ್ತದೆ ಅಂದರೆ x ಅಕ್ಷ ಸರಾಸರಿ ಏರೋಡೈನಮಿಕ್ ಕಾರ್ಡ್ ಜೊತೆಗೆ ಆಯಾಮವನ್ನು ಹೊಂದಿರುವುದಿಲ್ಲ ಹೀಗಾಗಿ ಇದು ನನಗೆ ಹೆಚ್ಚಿನ Cm0 ರೆಕ್ಕೆಯ ಮೂಲಕ ನೀಡುತ್ತದೆ ಹೀಗಾಗಿ ಇದರ ಅರ್ಥವು ನೀವು ಕೇವಲ ಬಾಲದ ಕೋನವನ್ನು ಅವಶ್ಯಕ Cm0 ಜೊತೆಗೆ ಬದಲಾಯಿಸಿ ನೋಡಿದಾಗ ಮತ್ತು ಬಾಲದ ಕೋನ ದೊಡ್ಡದಾದ ಸಂಖ್ಯೆಯನ್ನು ಹೊಂದಿದ್ದರೆ ಕ್ಯಾಮ್ಬರ್ ಏರ್ ಫಾಯ್ಲ್ ಉಪಯೋಗಿಸುವುದಾದರೆ ರೆಕ್ಕೆಯ a c C G ಗಿಂತ ಸ್ವಲ್ಪ ಮುಂದೆ ಇಡಬೇಕಾಗುತ್ತದೆ ಎನ್ನುವುದನ್ನು ನೀವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಇದರಿಂದ ನೀವು ರೆಕ್ಕೆಯ ಋಣಾತ್ಮಕ Cmac ಮೌಲ್ಯವನ್ನು ಬಾಲದ ಬದಲಾವಣೆ ಹಾಗೂ ರೆಕ್ಕೆಯ a c ಸ್ಥಾನದಿಂದ ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು ಇದನ್ನು ನಾವು ಸ್ಟೆಬಿಲಿಟಿ ಮತ್ತು ಕಂಟ್ರೋಲ್ದಿಂದ ಕಲಿತಿದ್ದೇವೆ ಆದರೆ ಈ ಚರ್ಚೆಯನ್ನು ಮುಂದುವರಿಸಲು ಇದನ್ನು ನಿಮಗೆ ತಿಳಿಸಿದ್ದೇನೆ ಆದರೆ ಇಂದು ನಾವು ಅಡ್ಡ ಬಾಲದ ಮೇಲೆ ಗಮನಿಸಿದ್ದೇವೆ ಬಾಲದ ಋಣಾತ್ಮಕ ಕೋನವನ್ನು ಅವಶ್ಯಕ ದೃಷ್ಟಿಯಿಂದ ನಾವು ಚರ್ಚಿಸಿದ್ದೇವೆ ಏಕೆಂದರೆ ಅದರಿಂದ ನಮಗೆ ಒಂದು ರೀತಿಯ ಧನಾತ್ಮಕ Cm0 ಸಿಗುತ್ತದೆ ಹೀಗಾಗಿ ಬಹಳಷ್ಟು ವಿಮಾನಗಳಲ್ಲಿ ನಾವು ಋಣಾತ್ಮಕ ಕೋನವನ್ನು ಹೊಂದಿರುವಂತಹ ಬಾಲವನ್ನು ಗಮನಿಸಬಹುದು ನೀವು ಬಾಲದ ಕೋನವನ್ನು ಫ್ಲೈಟ್ ರೆಜಿಮ್ ತಕ್ಕಂತೆ ಸರಿ ಸರಿಪಡಿಸಿ ಸರಿಪಡಿಸಬಹುದು ಅದೇ ರೀತಿ ಇಲ್ಲಿ ಲಂಬ ಬಾಲವು ಇದೆ ಮತ್ತು ಇಲ್ಲಿ ಪ್ರಶ್ನೆ ಏನು ಎಂದರೆ ಎಷ್ಟು ಎತ್ತರದ ಲಂಬ ಬಾಲವು ಇರಬೇಕಾಗುತ್ತದೆ ಈ ರೀತಿಯ ಪ್ರಶ್ನೆಯೂ ಮೂಡುತ್ತದೆ ಎಷ್ಟು ಗಾತ್ರದ ಬಾಲವು ಇರಬೇಕು ಮತ್ತು ನಿಮಗೆ ತಿಳಿದಿರುವ ಹಾಗೆ ನಾವು ಅದನ್ನು ಬಾಲದ ಘನ ಅಳತೆಯ ಮೂಲಕ ಉತ್ತರಿಸುತ್ತೇವೆ ಅಡ್ಡ ಬಾಲದ ಘನ ಅಳತೆಯ ಅನುಪಾತವು ಆರಂಭದಲ್ಲಿ 0 8 ವರೆಗೂ ಇರುತ್ತದೆ ಇದು ಒಳ್ಳೆಯ ಆರಂಭವಾಗಿರುತ್ತದೆ ಇವೆಲ್ಲವುಗಳ ಬಗ್ಗೆ ವಿವರವಾಗಿ ನಾವು ವಿಸ್ತಾರದ ವಿನ್ಯಾಸದಲ್ಲಿ ನೋಡಬಹುದು ಆದರೆ ನಾನು ಇಲ್ಲಿ ಅವುಗಳನ್ನು ತಿಳಿಸಲು ಇಚ್ಚಿಸುತ್ತೇನೆ ಲಂಬ ಬಾಲದ ಅದೇ ರೀತಿಯ ಅನುಪಾತವು ಇರುತ್ತದೆ ಅವುಗಳಲ್ಲಿ ಇರುವಂತಹ ವ್ಯತ್ಯಾಸವನ್ನು ನಾವು ಇಲ್ಲಿ ಗಮನಿಸೋಣ ನಾನು VH ಬಾಲದ ಘನತೆಯನ್ನು ಗಮನಿಸಿದರೆ VHStSwltc ಹೀಗಾಗಿ ಇದರ ಸಾಮಾನ್ಯ ವಾದಂತಹ ಮೌಲ್ಯವು 0 5 ಆದರೆ ಲಂಬ ಬಾಲದ ಘನ ಅಳತೆಯ ಈ ರೀತಿಯಾಗಿರುತ್ತದೆ VvSvSwlvc lv ಲಂಬ ಬಾಲದ ಏರೋಡೈನಮಿಕ್ ಕೇಂದ್ರದ ಸ್ಥಾನವನ್ನು C Gದಿಂದ ಸೂಚಿಸುತ್ತದೆ ಹೀಗಾಗಿ ಅವು ಸಮಾನವಾಗಿರುತ್ತವೆ SW ಇದು ಸಮಾನವಾಗಿರುತ್ತದೆ ಪ್ರಮುಖವಾದಂತಹ ವ್ಯತ್ಯಾಸವೆಂದರೆ ಈ 𝑐̅ ಮತ್ತು b b ಮೌಲ್ಯವು ದೊಡ್ಡದಾಗಿರುತ್ತದೆ ಅಂದರೆ ಆಯತಾಕಾರದ ರೆಕ್ಕೆಗೆ ಇದರ ಮೌಲ್ಯವು c ಬಾರಿ ಅಸ್ಪೆಕ್ಟ್ ರೇಶಿಯೋ ಆಗಿರುತ್ತದೆ ಹೀಗಾಗಿ ನೈಸರ್ಗಿಕವಾಗಿ ಲಂಬ ಬಾಲದ ಘನ ಪ್ರಮಾಣವು ಬಾಲದ ಘನ ಪ್ರಮಾಣಕ್ಕಿಂತ ತುಂಬಾ ಚಿಕ್ಕದಾಗಿರುತ್ತದೆ ಇದು ಪ್ರಾಥಮಿಕವಾಗಿ ಈ ರೀತಿಯಲ್ಲಿರುತ್ತದೆ ಏಕೆಂದರೆ ಆಯಾಮ ಇಲ್ಲದಿರುವಂತಹ ಸ್ಥಿತಿಯನ್ನು Vv ಅನುಪಾತ b ಮಾಡಿ ಮತ್ತು ಮಾಡದೆ ಸೃಷ್ಟಿಸುತ್ತಾರೆ ಹೀಗಾಗಿ ಸಂಖ್ಯೆಯು 0 2 0 3 ಇದ್ದಲ್ಲಿ ಯೋಚನೆ ಮಾಡಬೇಡಿ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಲಂಬ ಬಾಲಕ್ಕೆ ನೀಡುತ್ತಿಲ್ಲ ಅದು ಕೇವಲ ನಾವು ಹೇಗೆ ಅದನ್ನು ಆಯಾಮ ರಹಿತ ಮಾಡುತ್ತಿದ್ದೇವೆ ಎಂದು ಮಾತ್ರ ಹೀಗಾಗಿ ಇದು ವಿನ್ಯಾಸಕಾರರಿಗೆ ಪ್ರಮುಖವಾಗಿರುತ್ತದೆ ಈಗ ಪ್ರಶ್ನೆ ಏನೆಂದರೆ ನಾನು ಲಂಬ ಬಾಲವನ್ನು ಹೆಚ್ಚಿಸುತ್ತಾ ಹೋದರೆ ಏನು ಸಮಸ್ಯೆ ಆಗಬಹುದು ಹೌದು ಲಂಬ ಬಾಲವು ನಮಗೆ ದಿಕ್ಕಿನ ಸ್ಥಿರತೆಯಗೋಸ್ಕರ ಅವಶ್ಯಕವಾಗಿದೆ ಏಕೆಂದರೆ ಇದು ಅಕ್ಕಪಕ್ಕದ ಸ್ಥಿರತೆಯಲ್ಲಿಯು ಪಾತ್ರವನ್ನು ನಿರ್ವಹಿಸುತ್ತದೆ ಹೀಗಾಗಿ ನೀವು ವಿಮಾನವನ್ನು ಹೆಚ್ಚಿನ ಲಂಬ ಬಾಲ ಇಟ್ಟುಕೊಂಡು ತುಂಬಾ ಸೂಕ್ಷ್ಮವಾಗಿಡಲು ಬಯಸುವುದಿಲ್ಲ ಅದು ಗಾಳಿಯಲ್ಲಿ ಅತಿಸೂಕ್ಷ್ಮವಾಗುತ್ತದೆ ಗಾಳಿಯ ರಭಸಕ್ಕೆ ಇದನ್ನು ಸರಿಪಡಿಸಿದರೆ ಅದು ನಿಮಗೆ ಇಷ್ಟವಾಗುವುದಿಲ್ಲ ಆದರೆ ಅದೇ ಸಮಯದಲ್ಲಿ ನೀವು ಇನ್ನೊಂದು ಅಂಶವನ್ನು ಗಮನಿಸುತ್ತಿಲ್ಲ ಸಾಮಾನ್ಯವಾಗಿ ದಯವಿಟ್ಟು ಅರ್ಥಮಾಡಿಕೊಳ್ಳಿ ನಾನು ಲಂಬ ಬಾಲದ ಗಾತ್ರವನ್ನು ಹೆಚ್ಚಿಸಿದಾಗ ನಾನು ಡ್ರ್ಯಾಗ್ ಕೂಡ ಲಂಬ ಬಾಲದ ಮುಖಾಂತರ ಹೆಚ್ಚಿಸುತ್ತೇವೆ ಅದನ್ನು ಇನ್ನೂ ಹೆಚ್ಚಿಸಲು ನಾನು ಮುಂದಾಗುತ್ತೇನೆ ಮತ್ತು ಇದರಿಂದ C G ಬೇರೆ ಸ್ಥಾನವನ್ನು ಹೊಂದುತ್ತದೆ ಅದು ನೋಸ್ ಮೇಲೆ ಮಾಡುವಂತಹ ಮೊಮೆಂಟ್ ನೀಡುತ್ತದೆ ಹೀಗಾಗಿ ನಿಮ್ಮಲ್ಲಿ ಲಂಬ ಬಾಲವಿದ್ದರೆ ಅದರ ಗಾತ್ರವು ಅನಾವಶ್ಯಕವಾಗಿ ಹೆಚ್ಚಿಗೆ ಇರುತ್ತದೆ ನೀವು ವೇಗವರ್ಧನೆ ಮಾಡಿದಾಗ ಪಿಚ್ ಮೇಲೆ ಆಗುವಂತಹ ಸಂಭಾವನೆಗಳು ಇರುತ್ತವೆ ಹೀಗಾಗಿ ನೀವು ಸೂಕ್ಷ್ಮವಾದ ವಿನ್ಯಾಸ ಮಾಡುವುದಾದರೆ ಈ ಅಂಶದ ಬಗ್ಗೆ ನೀವು ಕಾಳಜಿ ವಹಿಸಬೇಕಾಗುತ್ತದೆ ಇಂತಹ ಪ್ರಸಂಗದಲ್ಲಿ ಈ ಅಂಶವು ನಿಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು ಇನ್ನೊಂದು ಭಾಗವನ್ನು ನೀವು ನೋಡಬೇಕಾಗುತ್ತದೆ ನೀವು ಲಂಬ ಬಾಲದ ಬಗ್ಗೆ ಮಾತನಾಡುವಾಗ ಲಂಬ ಬಾಲವು ಫಲಕದ ಪರಿಣಾಮವನ್ನು ಹೊಂದಿರುತ್ತದೆ ಅದು ಅಡ್ಡ ಬಾಲದ ಹಾಗೆ ಇರುವುದಿಲ್ಲ ಅಥವಾ ಅದರ ಸುದ್ದಿಗಳು ವಾತಾವರಣದಲ್ಲಿ ಬಹಿರಂಗವಾಗಿ ಇರುತ್ತವೆ ಹೀಗಾಗಿ ಸಾಮಾನ್ಯವಾಗಿ ಪುಸ್ತಕವನ್ನು ನೀವು ಓದಿದರೆ ಇದರ ಆರಂಭಿಕ ಮೌಲ್ಯವನ್ನು ಎಷ್ಟು ತೆಗೆದುಕೊಳ್ಳಬೇಕು ಎಂದು ತಿಳಿದು ಬರುವುದಿಲ್ಲ ಅಥವಾ ಲಂಬ ಬಾಲದ ಸ್ಪ್ಯಾನ್ ತಿಳಿದು ಬರುವುದಿಲ್ಲ ಸಾಮಾನ್ಯವಾಗಿ ಅದನ್ನು ಅಡ್ಡ ಬಾಲದ 1 3 ಬಾರಿ ಎಂದು ತೆಗೆದುಕೊಳ್ಳಬಹುದು ಉದಾಹರಣೆಗೆ ಈ ರೀತಿ ಅಡ್ಡ ಬಾಲ ಬೇಕಾದರೆ ನೀವು ಈ ಪ್ರದೇಶವನ್ನು 1 3 ಅಥವಾ 1 5 ದಿಂದ ಉಳಿಸಬೇಕು ಮತ್ತು ಅದು ಲಂಬ ಬಾಲವನ್ನು ಕಂಡುಹಿಡಿಯಲು ಒಳ್ಳೆಯ ಆರಂಭಿಕ ಅಂದಾಜು ಆಗಿರುತ್ತದೆ ನಾವು ಇದನ್ನು ಇನ್ನೂ ಸರಿಯಾಗಿ ಮಾತನಾಡಬಹುದು ಆದರೆ ಇದು ಕೇವಲ ಈ ಪರಿಕಲ್ಪನಾ ಚಿತ್ರವನ್ನು ಹೇಗೆ ಆರಂಭಿಸಬಹುದು ಎನ್ನುವುದರ ಕಲ್ಪನೆಯನ್ನು ನೀಡುತ್ತದೆ ನಾನು ಲಂಬ ಬಾಲದ ಬಗ್ಗೆ ಮಾತನಾಡುವಾಗ ಇದು ಲಂಬ ಬಾಲ ಮತ್ತು ಇದು ರಡ್ಡರ್ ಆಗಿರುತ್ತದೆ ರಡ್ಡರ್ ಪ್ರಾರ್ಥಮಿಕ ಪಾತ್ರವು ಯಾ ನಿಯಂತ್ರಿಸುವುದು ಆಗಿರುತ್ತದೆ ವಿಮಾನವು ಸ್ಟಾಲ್ ಆದಾಗ ಏಲೆರೊನ್ ತನ್ನ ಕಾರ್ಯಕ್ಷಮತೆಯನ್ನು ಕಳೆದುಕೊಂಡಿರುತ್ತದೆ ಹೀಗಾಗಿ ತಿರುಗುವುದನ್ನು ನಿಯಂತ್ರಿಸುವುದು ಕೂಡ ಅಷ್ಟೇ ಪ್ರಮುಖವಾಗಿರುತ್ತದೆ ಹಾಗೆ ನಿಮಗೆ ತಿಳಿದಿರುವಂತಹ ಎರಡು ಇಂಜಿನ್ಗಳುಳ್ಳ ವಿಮಾನವು ಇದ್ದಲ್ಲಿ ಒಂದು ಇಂಜಿನ್ಇಲ್ಲಿದ್ದು ಮತ್ತೊಂದು ಇಂಜಿನ್ ಇಲ್ಲಿ ಇರುವಾಗ ಒಂದು ಇಂಜಿನ್ ಕಾರ್ಯನಿರ್ವಹಿಸಲಿಲ್ಲವೆಂದರೆ ವಿಮಾನ ತಕ್ಷಣದಲ್ಲಿ ಯಾ ಮೊಮೆಂಟ್ ನೀಡುತ್ತದೆ ಹೀಗಾಗಿ ನನ್ನಈ ರಡ್ಡರ್ ಶಕ್ತಿಶಾಲಿಯಾಗಿದ್ದು ಸಮಾನವಾದ ಇಂಜಿನ್ ಶಕ್ತಿಯಿಂದ ಆಗುವಂತಹ ಯಾ ಮೊಮೆಂಟ್ ನಿಯಂತ್ರಿಸಬೇಕು ಹೆಚ್ಚಿನ ವಿಮಾನಗಳು ಎರಡು ಇಂಜಿನ್ಗಳುಳ್ಳ ವಿಮಾನಗಳನ್ನು ಪ್ರಾಥಮಿಕವಾಗಿ ರಡ್ಡರ್ ಗಾತ್ರವು ಸಾಕಷ್ಟು ಇದೆಯಾ ಅಥವಾ ಅಸಮಾನವಾದಂತಹ ಶಕ್ತಿಯನ್ನು ನಿಯಂತ್ರಿಸಲು ಆಗುವುದಿಲ್ಲ ಎನ್ನುವುದರ ಮೇಲೆ ವಿನ್ಯಾಸವನ್ನು ಮಾಡಿರುತ್ತೇವೆ ಮತ್ತು ತಿರುಗುವುದನ್ನು ನಿಯಂತ್ರಿಸಲು ಸಾಕಷ್ಟು ಶಕ್ತಿಯು ಇದು ನೀಡಬಹುದು ಎನ್ನುವುದರ ಮೇಲೆ ವಿನ್ಯಾಸವನ್ನು ಮಾಡಲಾಗುತ್ತದೆ ಹೊಸ ವಿಮಾನಗಳಲ್ಲಿ ನಾವು ಗಮನಿಸಬಹುದು ಎರಡು ಹಿಂಜ ರಡ್ಡರ್ ಉಪಯೋಗಿಸುತ್ತಾರೆ ಏಕೆಂದರೆ ಇದರಿಂದ ಕಾರ್ಯಕ್ಷಮತೆಯು ಹೆಚ್ಚಿಗೆಯಾಗುತ್ತದೆ ನಾನು ಮೇಲ್ಗಡೆಯಿಂದ ಇದನ್ನು ನೋಡುವುದಾದರೆ ನೀವು ಈ ಎರಡು ಸ್ಥಾನಗಳನ್ನು 30 ಪ್ರತಿಶತ ಅಥವಾ 50 ಪ್ರತಿಶತ 55 ಪ್ರತಿಶತ ಜಾಗದಲ್ಲಿ ರಡ್ಡರ್ ಕಾರ್ಯನಿರ್ವಹಿಸುತ್ತದೆ ಹೀಗಾಗಿ ಅದು ರಡ್ಡರ್ ನಿಯಂತ್ರಣ ಶಕ್ತಿಯನ್ನು ಹೆಚ್ಚಿಸುತ್ತದೆ ಜನರು ಇನ್ನೊಂದು ರೀತಿಯಲ್ಲಿ ರಡ್ಡರ್ ನಿಯಂತ್ರಣ ಶಕ್ತಿಯನ್ನು ಹೆಚ್ಚಿಸುತ್ತಾರೆ ಇದು ಅಸ್ಥಿರವಾದಂತಹ ಬಲದಿಂದ ಅಂದರೆ ಸಂಪೂರ್ಣ ಲಂಬ ಬಾಲ ಚಲಿಸುತ್ತದೆ ಸಂಪೂರ್ಣ ಅಡ್ಡ ಬಾಲವು ಚಲಿಸುತ್ತದೆ ಅದರಿಂದ ಎಲಿವೇಟರ್ ಶಕ್ತಿ ಹೆಚ್ಚಿಸುತ್ತದೆ ಹೀಗಾಗಿ ನೀವು ಬೇರೆ ರೀತಿಯ ವಿಕಾಸವನ್ನು ನೋಡಿದರೆ ಎರಡು ಹಿಂಜ ರಡ್ಡರ್ ಮೇಲೆ ಸಾಕಷ್ಟು ಪ್ರಯತ್ನಗಳು ನಡೆದಿವೆ ನಾನು ಇದನ್ನು ಶಿಫಾರಸು ಮಾಡುತ್ತೇನೆ ನೀವು ಗೂಗಲ್ ಮಾಡಿ ನೋಡಬಹುದು ಎಂತಹ ವಿಮಾನಗಳು ಈ ರೀತಿಯ ವಿನ್ಯಾಸವನ್ನು ಹೊಂದಿದೆ ಎಂದು ಲೇಖನವನ್ನು ಓದಿ ಸಂಶೋಧನ ಲೇಖನಗಳನ್ನು ಓದಿ ಎಷ್ಟು ಪ್ರತಿಶತವಾಗಿರುತ್ತದೆ ಅದು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಥವಾ ಕೆಟ್ಟದಾಗಿದೆ ಎಂದು ಅವರು ಹೇಗೆ ನಿಶ್ಚಯಿಸುತ್ತಾರೆ ಹೀಗಾಗಿ ನಾನು ಅಡ್ಡ ಬಾಲ ಹಾಗೂ ಲಂಬ ಬಾಲದ ಬಗ್ಗೆ ಸಾಮಾನ್ಯವಾದ ವಿಮಾನಕ್ಕೆ ಚರ್ಚಿಸುತ್ತಿದ್ದೆ ಆದರೆ ನಾನು ತಿಳಿಸಿರುವ ಹಾಗೆ ನಾವು T ಬಾಲ ಹಾಗೂ ಅದರ ಅಂಶಗಳ ಬಗ್ಗೆ ಚರ್ಚಿಸಲಿದ್ದೇವೆ ಸಾಮಾನ್ಯವಾಗಿ ಅಡ್ಡ ಬಾಲವು ಹಾಗೂ ಇನ್ನಿತರ ಅಂಗಗಳು ಕ್ಯಾಮ್ಬರ್ ಆಗಿರುವುದಿಲ್ಲ ಅವುಗಳು ಸಿಮ್ಮೆಟ್ರಿ ಆಗಿರುತ್ತವೆ ಈಗ ನಿಮಗೆ T ಬಾಲ ಏಕೆ ಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ ಇದಕ್ಕೆ ಒಂದು ಕಾರಣ ಕೋನವು ಇದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿದ್ದರೆ ಅಲ್ಲಿ ವೇಕ್ ಸೃಷ್ಟಿಸುತ್ತದೆ ರೆಕ್ಕೆಯ ವೇಕ್ ಇರುತ್ತವೆ ಹಾಗೆ ಅಡ್ಡ ಬಾಲವು ಮೇಲ್ಗಡೆ ಇದ್ದರೆ ಅದು ರೆಕ್ಕೆಯ ವೇಕ್ ಜಾಗದಲ್ಲಿ ಬರುವಂತಹ ಸಾಧ್ಯತೆಗಳು ಇರುತ್ತವೆ ಮತ್ತು ಅದರಿಂದ ಅಡ್ಡ ಬಾಲದ ಕಾರ್ಯಕ್ಷಮತೆಯು ಕಡಿಮೆಯಾಗುತ್ತದೆ ನೀವು ಈಗಾಗಲೇ ಕಂಡು ಹಿಡಿದ ಹಾಗೆ ಇದನ್ನು ಮಧ್ಯದಲ್ಲಿ ಇಟ್ಟರೆ ಸರಿಯಾಗಿರುತ್ತದೆ ಆದರೆ ಹೆಚ್ಚಿನ ಆಂಗಲ್ ಆಫ್ ಅಟ್ಯಾಕ್ ಇರುವಾಗ ಸ್ವಲ್ಪ ಅನುಮಾನವಾಗುತ್ತದೆ ಅದರಿಂದ ಟೇಕಾಫ್ ಮತ್ತು ಲ್ಯಾಂಡಿಂಗ್ ಮೇಲೆ ಪರಿಣಾಮ ಬೀರುತ್ತದೆ ನೀವು ರೆಕ್ಕೆಯನ್ನು ಇಲ್ಲಿಂದ ಬದಲಾಯಿಸಿದಾಗ ಬಾಲವನ್ನು ಇಲ್ಲಿಂದ ಬದಲಾಯಿಸಿದಾಗ ಮತ್ತು ನೀವು ರೆಕ್ಕೆಯ ವೇಕ್ ಅಥವಾ ಪ್ರೊಫ ವಾಶ್ದಲ್ಲಿ ಅದು ಬರುವುದಿಲ್ಲ ಅಂದರೆ ಸರಿ ಹಾಗಾದರೆ ನಾನು T ಬಾಲದಿಂದ ಖುಷಿಯಾಗಿದ್ದೇನೆ ಆದರೆ ನೀವು ಹೆಚ್ಚಿನ ಕೋನಕ್ಕೆ ಹೋದಹಾಗೆ ಏನು ಆಗಬಹುದು ವೇಕ್ ದಾರಿಯಲ್ಲಿ ಹೋಗುತ್ತದೆ ಮತ್ತು ಆ ಸಮಯದಲ್ಲಿ ಏನು ಆಗಬಹುದು T ಬಾಲದ ಕಾರ್ಯಕ್ಷಮತೆಯು ಕಡಿಮೆಯಾಗುತ್ತದೆ ಹೆಚ್ಚಿನ ಕೋನದಲ್ಲಿ ಕಾರ್ಯಕ್ಷಮತೆಯು ಕಡಿಮೆಯಾಗುತ್ತದೆ ಅಂದರೆ T ಬಾಲ ಮುಂಚೆ ಸೃಷ್ಟಿಸಿರುವ ಅಂತಹ ಬಾಲ ದಲ್ಲಿನ ಲಿಫ್ಟ್ ಬಲವು ಈಗ Lt ಕಡಿಮೆಯಾಗುತ್ತಿದೆ ಅಂದರೆ ಈಗ ಅಲ್ಲಿ ಸಾಕಷ್ಟು ಲಿಫ್ಟ್ ಬಲವು ವಿಮಾನವನ್ನು ಸ್ಥಿರವಾಗಿ ಇಟ್ಟುಕೊಳ್ಳಲು ಇರುವುದಿಲ್ಲ ಹೀಗಾಗಿ ವಿಮಾನವು ಪಿಚ್ಮೇಲೆ ಮಾಡುತ್ತದೆ ಹೀಗಾಗಿ ನೀವು T ಬಾಲ ವಿನ್ಯಾಸ ಮಾಡುವಾಗ ಹೆಚ್ಚಿನ ಆಂಗಲ್ ಆಫ್ ಅಟ್ಯಾಕ್ದಲ್ಲಿ ಅದು ಪಿಚ್ಮೇಲೆ ಮಾಡಬಾರದು ಇದು T ಬಾಲದ ಒಂದು ಪ್ರಮುಖವಾದಂತಹ ಅಂಶವಾಗಿದೆ ಮತ್ತು ನಾವು ತುಂಬಾನೇ ಜಾಗರೂಕತೆಯನ್ನು ವಹಿಸಬೇಕು ಅದರ ಟನಲ್ ಪರೀಕ್ಷೆಯನ್ನು ಮಾಡಬೇಕು ಮತ್ತು ಹೇಗೆ ಆ ಜಾಗವು ಈ ಹೆಚ್ಚಿನ ಆಂಗಲ್ ಆಫ್ ಅಟ್ಯಾಕ್ದಲ್ಲಿ ಪಿಚ್ಮೇಲೆ ಸಮಸ್ಯೆಯನ್ನು ಸರಿಪಡಿಸುತ್ತದೆ ಎಂದು ಹಾಗೂ ನೀವು ಇನ್ನೊಂದು ಪ್ರಶಂಶಿಸುತ್ತೀರಾ ಏಕೆಂದರೆ ಈಗ ಈ ಲಂಬ ಬಾಲ ಅಡ್ಡ ಬಾಲದ ತೂಕವನ್ನು ತೆಗೆದುಕೊಳ್ಳುತ್ತದೆ ಹೀಗಾಗಿ ಲಂಬ ಬಾಲವು ಗಟ್ಟಿಯಾಗಿರಬೇಕು ಇದರಿಂದ ತೂಕವು ಹೆಚ್ಚಿಗೆ ಆಗುತ್ತದೆ ಹೀಗಾಗಿ ಈಗ ನಿಮಗೆ ತೂಕದ ದಂಡವು ಬೀಳುತ್ತಿದೆ ಏಕೆಂದರೆ ಈಗ ಲಂಬ ಬಾಲವು ಬಾಲವನ್ನು ಎತ್ತಿಹಿಡಿದಿದೆ ಎಲ್ಲಾ ರೀತಿಯ ತೂಕವನ್ನು ಒತ್ತಡವನ್ನು ಎತ್ತಿಹಿಡಿದಿದೆ ಹೀಗಾಗಿ ನಾನು ಅದನ್ನು ಬಲಿಷ್ಠಪಡಿಸಬೇಕು ಇದರಿಂದ ತೂಕವು ಹೆಚ್ಚಿಗೆಯಾಗುತ್ತದೆ ಇದು ಇನ್ನೊಂದು ಮುಖವಾಗುತ್ತದೆ ಆದರೆ ನೀವು ಒಬ್ಬ ವಿನ್ಯಾಸಕಾರರಾಗಿ ಹೇಗೆ 1 ಪ್ಲಸ್ 1 ನಿಮಗೆ ಬೇಕಾಗಿರುವಂತಹ ಫಲಿತಾಂಶ ನೀಡುತ್ತದೆ ಎಂದು ನೋಡಿಕೊಳ್ಳಬೇಕು ಸಾಮಾನ್ಯವಾಗಿ ನೀವು ನೋಡಬಹುದು ಲಂಬ ಬಾಲವು ದಪ್ಪ ಆಗಿರುತ್ತದೆ ಸಾಮಾನ್ಯವಾದ ಕಾರಣದಿಂದ ಇಲ್ಲಿ ಸಂಚರಣೆಯ ರೇಡಿಯೋ ಸಂಜ್ಞಾಪರಿವರ್ತಕ ಸ್ಪರ್ಶತಂತು ಇಲ್ಲಿ ಇಟ್ಟಿರುತ್ತಾರೆ ಅಂದರೆ ಇದು ದಪ್ಪದಾಗಿ ನಿರ್ಮಿಸುವುದಿಲ್ಲ ಇಲ್ಲಿರುವ ಜಾಗವನ್ನು ಅವುಗಳಿಗೆ ಉಪಯೋಗಿಸಲಾಗುತ್ತದೆ ಒಬ್ಬ ವಿಮಾನ ವಿನ್ಯಾಸಗಾರನಿಗೆ ವಿನ್ಯಾಸಗಾರ ಜಾಗವನ್ನು ಬಯಸುತ್ತಾನೆ ನೀಡಿರುವಂತಹ ಜಾಗದಲ್ಲಿ ಅವನು ಸರಿ ನಾನು ಸೇರಿಸುತ್ತೇನೆ ಎಂದು ಹೇಳುತ್ತಾನೆ ಮತ್ತು ಮೆಕ್ಯಾನಿಕ್ ಅಲ್ಲಿ ಸೇರಿಸಬೇಡಿ ಅದರಿಂದ C G ಬದಲಾಗುತ್ತದೆ ಎಂದು ಹೇಳುತ್ತಾನೆ ಹೀಗಾಗಿ ಆ ರೀತಿಯ ಆಂತರಿಕ ವಿನ್ಯಾಸಗಾರರು ವಿಮಾನದ ಮೆಕ್ಯಾನಿಕ್ ವಿನ್ಯಾಸಗಾರರು ಏರೋಡೈನಮಿಕ್ ವ್ಯಕ್ತಿಗಳು ಗಲಾಟೆ ಮಾಡುತ್ತಾರೆ ಆದ್ದರಿಂದ ಮುಖ್ಯ ಇಂಜಿನಿಯರ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಕೆಲವೊಮ್ಮೆ ಕೆಲವೊಂದು ಅಂಶಗಳನ್ನು ಬಿಟ್ಟುಬಿಡುತ್ತಾರೆ ಏಕೆಂದರೆ ಅವರಿಗೆ ಕೊನೆಯ ಗುರಿ ತಿಳಿದಿರುತ್ತದೆ ಮಿಷನ್ ಅವಶ್ಯಕತೆಗಳನ್ನು ಅವನು ಸಾಧಿಸಬೇಕಾಗುತ್ತದೆ ಹಾಗೂ ನೀವು ಎಂಪಿನೆಜ್ ನೋಡಿರುತ್ತೀರಾ ಇಂತಹ ಲಂಬ ಬಾಲಗಳನ್ನು ಅಲ್ಲಿ ಹೇಗೆ ಸೇರಿಸಿರುತ್ತಾರೆ ಎಂದು ಗಮನಿಸಿರುತ್ತೀರಿ ಹೀಗಾಗಿ ಅಲ್ಲಿ ಈ ರೀತಿಯಾಗಿರುತ್ತದೆ ಇದನ್ನು ನಾವು ಡಾರ್ಸಲ್ ಫಿನ್ ಎನ್ನುತ್ತೇವೆ ಇವು ಸಾಮಾನ್ಯವಾಗಿ ಸ್ಟ್ರೇಕ್ಸ್ ಆಗಿರುತ್ತವೆ ಇವುಗಳನ್ನು ನೀವು ಏರೋಡೈನಮಿಕ್ ಭಾಷೆಯಲ್ಲಿ ತಿಳಿದುಕೊಳ್ಳಬೇಕಾದರೆ ಏನಿದು ಏರೋಡೈನಮಿಕ್ ಸ್ಟ್ರೇಕ್ಸ್ ಅದರ ಪಾತ್ರವೇನು ಅವುಗಳ ಪಾತ್ರ ಸುಳಿಯನ್ನು ಸೃಷ್ಟಿಸುವುದು ಸುಳಿಯಿಂದ ಲಿಫ್ಟ್ ಮಾಡುವ ಕ್ಷಮತೆಯು ಹೆಚ್ಚಿಗೆಯಾಗುತ್ತದೆ ಉದಾಹರಣೆಗೆ ಇದು ರೆಕ್ಕೆ ಆದರೆ ಮತ್ತು ಇದು ಲೀಡಿಂಗ್ ಎಡ್ಚ್ ಆದರೆ ಕೆಲವು ಕೋನಗಳ ನಂತರ ನಾನು ಇದನ್ನು ಲೀಡಿಂಗ್ ಎಡ್ಚ್ ಎಂದು ತೆಗೆದುಕೊಂಡು ಒಂದು ನಿರ್ದಿಷ್ಟ ಕೋನದಲ್ಲಿ ಇದನ್ನು ಸ್ಟಾಲ್ ಎಂದುಕೊಂಡರೆ ಈಗ ನಾನು ಇಲ್ಲಿ ಲೀಡಿಂಗ್ ಎಡ್ಚ್ ಮೇಲೆ ಸ್ಟ್ರೇಕ್ಸ್ ಇಟ್ಟರೆ ಅದು ಸುಳಿಯನ್ನು ಸೃಷ್ಟಿಸುತ್ತದೆ ಅದರಿಂದ ಹರಿತ ಬೇರೆ ಯಾಗುವುದನ್ನು ನಿಧಾನಿಸಬಹುದು ಮತ್ತು ಲಿಫ್ಟ್ ದಕ್ಷತೆಯನ್ನು ಹೆಚ್ಚಿಸಬಹುದು ಹೀಗಾಗಿ ಪ್ರಾಥಮಿಕವಾಗಿ ಸ್ಟ್ರೇಕ್ಸ್ ಕೇವಲ ಸುಳಿಯನ್ನು ಸೃಷ್ಟಿಸುತ್ತವೆ ಅದರಿಂದ ಹರಿತದ ಶಕ್ತಿಯು ತುಂಬುತ್ತದೆ ಅದರಿಂದ ಏರೋಡೈನಮಿಕ್ ದಕ್ಷತೆಯು ಅವಶ್ಯಕ ರೀತಿಯಲ್ಲಿ ವಿಮಾನಕ್ಕೆ ಹೆಚ್ಚಿಗೆಯಾಗುತ್ತದೆ ಈಗ ಇದು ಡಾರ್ಸಲ್ ಫಿನ್ ಇದು ಪ್ರಾಥಮಿಕವಾಗಿ ಸೈಡ್ ಸ್ಲಿಪ್ಗೆ ಅವಶ್ಯಕ ಆಗಿರುತ್ತದೆ ಈಗ ವಿಮಾನ ಯಾವುದೋ ಒಂದು ಕಾರಣದಿಂದ ಹೆಚ್ಚಿನ ಪ್ರಮಾಣದ ಸೈಡ್ ಸ್ಲಿಪ್ಗೆ ಹೋದರೆ ಅದು ತಿರುಗಬಹುದು ಸೈಡ್ ಸ್ಲಿಪ್ ಬೇಗ ಆಗಬಹುದು ಮತ್ತು ಸೈಡ್ ಸ್ಲಿಪ್ ಕೋನವು 15 ಡಿಗ್ರಿಗಿಂತ ಹೆಚ್ಚಿಗೆ ಯಾದರೆ ಲಂಬ ಬಾಲವು ಸ್ಟಾಲ್ ಆಗುವ ಸಂಭಾವನೆಗಳು ಇರುತ್ತವೆ ಲಂಬ ಬಾಲವು ಸ್ಟಾಲ್ ಆದರೆ ರಡ್ಡರ್ ಕಾರ್ಯಕ್ಷಮತೆಯನ್ನು ಕಳೆದುಕೊಳ್ಳುತ್ತದೆ ಹೀಗಾಗಿ ನೀವು ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೀರಾ ಹೀಗಾಗಿ ಅಲ್ಲಿ ಡಾರ್ಸಲ್ ಫಿನ್ ಉದ್ದೇಶಪೂರ್ವಕವಾಗಿ ಉಪಯೋಗಿಸಲಾಗುತ್ತದೆ ಏಕೆಂದರೆ ಡಾರ್ಸಲ್ ಫಿನ್ ಸ್ಟ್ರೇಕ್ಸ್ ತರಹ ಇರುತ್ತದೆ ಅದು ಸುಳಿಯನ್ನು ಸೃಷ್ಟಿಸುತ್ತದೆ ಅದು ಲಂಬ ಬಾಲದ ಮೇಲೆ ಬೀಳುತ್ತದೆ ಮತ್ತು ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ ಹೆಚ್ಚಿನ ಶಕ್ತಿಯನ್ನು ಹೀಗಾಗಿ ತಡ ಮಾಡಿರುವುದು ಮತ್ತು ದಕ್ಷತೆಯನ್ನು ಹೆಚ್ಚಿಸಿರುವುದು ತುಂಬಾ ಪ್ರಮುಖವಾಗಿರುತ್ತದೆ ಹೀಗಾಗಿ ಇದು ಡಾರ್ಸಲ್ ಫಿನ್ ಪ್ರಮುಖವಾದ ಪಾತ್ರ ಆಗಿರುತ್ತದೆ ಅಲ್ಲಿ ಸಾಕಷ್ಟು ರೀತಿಯ ಕೆಲಸಗಳು ಎಷ್ಟು ಪ್ರಮಾಣದ ಕೋನವನ್ನು ಹೊಂದಿರಬೇಕು ಎನ್ನುವುದರ ಮೇಲೆ ಮಾಡಲಾಗಿದೆ ಎಷ್ಟು ಉದ್ದ ಇರಬೇಕು ಎನ್ನುವುದು ನಿಮ್ಮ ಸಂಶೋಧನೆಯ ಪಾತ್ರವಾಗಿದೆ ಹಾಗೂ ಸಾಕಷ್ಟು ಮಾಹಿತಿಯೂ ಲಭ್ಯವಿದೆ ಆದರೆ ವಿನ್ಯಾಸಕಾರರಾಗಿ ಲಭ್ಯವಿರುವ ವಿಮಾನದಿಂದ ಅವರು ಆರಂಭಿಕ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಾರೆ ಹಾಗೂ ಅವರು ವಿಂಡ್ ಟನಲ್ ಪರೀಕ್ಷೆ ಮಾಡಿದಾಗ ಅವರು ಈ ರೀತಿಯ 3 4 ಸಂರಚನೆಗಳನ್ನು ತನ್ನ ವಿಮಾನಕ್ಕೆ ಸರಿಯಾಗಿರುತ್ತದೆ ಎಂದು ತಿಳಿದುಕೊಳ್ಳಲು ಉಪಯೋಗಿಸುತ್ತಾರೆ ಹಾಗೂ ನೀವು ಇಲ್ಲಿ ವೆಂಟ್ರಲ್ ಫಿನ್ ನೋಡಬಹುದು ಡಾರ್ಸಲ್ ಫಿನ್ ರೀತಿಯಲ್ಲಿ ವೆಂಟ್ರಲ್ ಫಿನ್ ಕೂಡ ಸ್ಟ್ರೇಕ್ಸ್ ರೀತಿಯಲ್ಲಿ ಹೆಚ್ಚಿನ α β ಸಂಯೋಜನೆಯಲ್ಲಿ ಇರುತ್ತದೆ ಅವುಗಳು ಸುಳಿಯನ್ನು ಸೃಷ್ಟಿಸುತ್ತವೆ ಅದರಿಂದ ವಿಮಾನ ದಿಕ್ಕಿನಲ್ಲಿನ ಸ್ಥಿರತೆಯು ಹೆಚ್ಚಿಗೆ ಆಗುತ್ತದೆ ನಾವು ಇದರ ಬಗ್ಗೆ ವಿವರವಾಗಿ ವಿಮಾನಿನ ಸ್ಟೆಬಿಲಿಟಿ ಮತ್ತು ಕಂಟ್ರೋಲ್ದಲ್ಲಿ ಮುಂದೆ ಹೋದಹಾಗೆ ಚರ್ಚಿಸುತ್ತೇವೆ ಆದರೆ ಅದು ಈ ಕ್ಷಣದಲ್ಲಿ ಪ್ರಮುಖವಾಗಿದೆ ಡಾರ್ಸಲ್ ಫಿನ್ ಎಂದರೆ ಏನು ಇದು ವೆಂಟ್ರಲ್ ಫಿನ್ ಅವು ಸಾಮಾನ್ಯವಾಗಿ ಸ್ಟ್ರೇಕ್ಸ್ ಆಗಿರುತ್ತದೆ ಎಂದು ನೀವು ತಿಳಿದುಕೊಳ್ಳಬೇಕಾಗಿದೆ ಅದೇ ರೀತಿ ನೀವು ವಿಮಾನಿನ ಫ್ಯೂಸೆಲಾಜ್ ನೋಡಿದರೆ ಇಲ್ಲಿಯೂ ಕೂಡ ಸ್ಟ್ರೇಕ್ಸ್ ಇವೆ ಈಗ ನೀವು ನನಗೆ ಕೇಳಬಹುದು ಇಲ್ಲಿ ಏಕೆ ಸ್ಟ್ರೇಕ್ಸ್ ಇರುತ್ತವೆ ಎಂದು ನೋಡಿ ಎಲ್ಲೆಡೆಯೂ ಗಾಳಿಯು ಎಲ್ಲಿಂದ ಬರುತ್ತದೆ ಗಾಳಿಯು ವೇಗತಗ್ಗಿಸು ಆಗಿರುತ್ತದೆ ಅದರಿಂದ ಶಕ್ತಿಯಲ್ಲಿ ನಷ್ಟ ಇರುತ್ತದೆ ಹೀಗಾಗಿ ಈ ಸ್ಟ್ರೇಕ್ಸ್ ಸುಳಿಯನ್ನು ಸೃಷ್ಟಿಸುತ್ತವೆ ಅವುಗಳು ಹರಿತವನ್ನು ಶಕ್ತಿಶಾಲಿ ಮಾಡುತ್ತದೆ ಇವೆಲ್ಲವೂ ಚಿಕ್ಕ ಅಂಶಗಳಾಗಿವೆ ಆದರೆ ಇವೆಲ್ಲವುಗಳನ್ನು ಟನಲ್ದಲ್ಲಿ ಮಾಪನಾಂಕ ವನ್ನು ಮಾಡುತ್ತಾರೆ ಏಕೆಂದರೆ ಮೂಲಭೂತವಾಗಿ ಇದು ನಮಗೆ ಸ್ಪಷ್ಟವಾದ ವಿನ್ಯಾಸವನ್ನು ನೀಡುತ್ತದೆ ಈ ಸ್ಟ್ರೇಕ್ಸ್ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸುತ್ತವೆ ಹೀಗಾಗಿ ನಾವು ಇದನ್ನು ಚರ್ಚಿಸುತ್ತೇವೆ ಇದನ್ನು ಹೇಗೆ ವಿನ್ಯಾಸ ಮಾಡಬೇಕು ಎಂಬುವುದನ್ನು ಮುಂದೆ ತಿಳಿದುಕೊಳ್ಳೋಣ ಆದರೆ ಈ ಕ್ಷಣದಲ್ಲಿ ನಾವು ಇದನ್ನು ತಿಳಿದಿರಬೇಕು ನೀವು ಸುತ್ತುವ ಸ್ಥಿತಿಯಿಂದ ಮರಳಿ ಬರುವುದನ್ನು ನೋಡಬಹುದು ವಿಮಾನವು ಸುತ್ತುವ ಸ್ಥಿತಿಗೆ ಹೋದರೆ ಅದು ಸ್ಟಾಲ್ ಆಗಿರುತ್ತದೆ ಅದರ ಚಲನೆಯು ಲಂಬ ದಿಕ್ಕಿನಲ್ಲಿ ಹೆಚ್ಚಿಗೆಯಾಗಿರುತ್ತದೆ ಮತ್ತು ನಿಖರವಾಗಿ ಅದು ಈ ರೀತಿಯಲ್ಲಿ ಸುತ್ತುತ್ತಿರುತ್ತದೆ ಈ ಎಲ್ಲಾ ಸಂಯೋಜನೆಗಳು ಸುತ್ತುವ ಗುಣಲಕ್ಷಣಗಳು ಆಗಿರುತ್ತವೆ ಅದನ್ನು ಖಚಿತಪಡಿಸಲು ಆರಂಭಿಕ ಹಂತದಲ್ಲಿನ ಪರಿಕಲ್ಪನೆ ಚಿತ್ರದಲ್ಲಿ ಅಂದರೆ ಪರಿಕಲ್ಪನಾ ಹಂತದಲ್ಲಿ ವಿಮಾನವನ್ನು ಹಾರಲು ಯೋಗ್ಯ ಎಂದು ಹೇಳಲು ಕಾಳಜಿಯನ್ನುವಹಿಸಲಾಗಿದೆ ಅದರಿಂದ ವಿಮಾನವು ತಿರುಗುವ ಸ್ಥಿತಿಯಿಂದ ಅಥವಾ ವಿಮಾನದ ಸಾಮರ್ಥ್ಯವು ತಿರುಗುವ ಸ್ಥಿತಿಯಿಂದ ಹೊರಗಡೆ ಬರುವಷ್ಟು ಇರುತ್ತದೆ ಮತ್ತು ಅದು ಇದು ಎಂಪಿನೇಜ ಮತ್ತು ಇದು ಅಡ್ಡ ಬಾಲ ಆದರೆ ಆಗಿರುತ್ತದೆ ಮತ್ತು ಇದು ನೀವು ವಿನ್ಯಾಸ ಮಾಡಿರುವಂತಹ ಲಂಬ ಬಾಲ ಆದರೆ ಹೆಚ್ಚಿನ ಆಂಗಲ್ ಆಫ್ ಅಟ್ಯಾಕ್ದಲ್ಲಿ ಅದಕ್ಕೆ ನಾವು ಹೆಚ್ಚಿನ ಆಂಗಲ್ ಆಫ್ ಅಟ್ಯಾಕ್ ಬಗ್ಗೆ ಮಾತನಾಡುತ್ತೇವೆ ಏಕೆಂದರೆ ನಾವು ಅದು ಸ್ಟಾಲ್ ಆದಾಗ ಇರುವಂತಹ ಸುತ್ತುವುದರ ಬಗ್ಗೆ ಮಾತನಾಡುತ್ತೇವೆ ಹೀಗಾಗಿ ಇದರಿಂದ ನಾನು ರಡ್ಡರ್ಇಲ್ಲಿ ನೋಡುತ್ತೇನೆ ಆದ್ದರಿಂದ ಈ ಎಲ್ಲ ಭಾಗವು ವೇಕ್ಇಂದ ಮುಚ್ಚಿಹೋಗುತ್ತದೆ ಮತ್ತು ರಡ್ಡರ್ ತನ್ನ ಕಾರ್ಯಕ್ಷಮತೆಯನ್ನು ಕಳೆದುಕೊಳ್ಳುತ್ತದೆ ಇದು ಎಂಪಿನೇಜ ಹಾಗಿದ್ದರೂ ಇದು ಸಾಧ್ಯವಾಗುತ್ತದೆ ನೀವು ಎಚ್ಚರಿಕೆಯಿಂದ ಬಾಲವನ್ನು ವಿನ್ಯಾಸ ಮಾಡದಿದ್ದರೆ ಮತ್ತು ಅದು ಇಲ್ಲಿದ್ದರೆ ಎಲ್ಲವೂ ಹೆಚ್ಚಿನ ಆಂಗಲ್ ಆಫ್ ಅಟ್ಯಾಕ್ದಲ್ಲಿ ರೆಕ್ಕೆಯ ವೇಕ್ ಭಾಗದಲ್ಲಿ ಬರುತ್ತದೆ ಹೀಗಾಗಿ ಇದು ಅಪಾಯಕಾರಿ ಸ್ಥಿತಿಯು ಆಗುತ್ತದೆ ಇಲ್ಲಿ ರಡ್ಡರ್ ಸ್ವಲ್ಪ ಭಾಗ ಲಭ್ಯವಿರಬೇಕು ಹಾಗಾದರೆ ಇಲ್ಲಿ ಏನು ಮಾಡಲಾಗಿದೆ ನೀವು ರಡ್ಡರ್ ಇಲ್ಲಿ ಇಟ್ಟರೆ ಚೆನ್ನಾಗಿರುತ್ತದೆ ಮತ್ತು ಅಡ್ಡ ಬಾಲವನ್ನು ಸ್ವಲ್ಪ ಮುಂದೆ ತೆಗೆದುಕೊಳ್ಳಬೇಕಾಗುತ್ತದೆ ಹಾಗಾದರೆ ನೀವು ಈ ರೀತಿ ಮಾಡಿದಾಗ ಏನಾಗಬಹುದು ಹೆಚ್ಚಿನ ರಡ್ಡರ್ ಭಾಗವು ಕಡಿಮೆ ಕ್ಷಮತೆಯನ್ನು ಹೊಂದಿರುತ್ತದೆ ಏಕೆಂದರೆ ಇಷ್ಟು ಪರಿಣಾಮಕಾರಿ ಆಗಿರುವುದಿಲ್ಲ ಸ್ವಲ್ಪ ಪ್ರಮಾಣದ ರಡ್ಡರ್ ಶಕ್ತಿ ಹೊಂದಿರುತ್ತದೆ ಇಲ್ಲಿ ಏನು ಮಾಡಲಾಗಿದೆ ಎಂದರೆ ಸಾಮಾನ್ಯವಾಗಿ ನೀವು ಪ್ರಾಯೋಗಿಕ ವನ್ನು ಬರೆಯುತ್ತೀರಾ ಅವುಗಳು ಇಲ್ಲಿ ಸರಿಸುಮಾರು 60 ಡಿಗ್ರಿ ಹಾಗೂ ಇಲ್ಲಿ 30 ಡಿಗ್ರಿ ಆಗಿರು ಈ ಮಾಹಿತಿಯು ರೇಮರ್ ದಿಂದ ತೆಗೆದುಕೊಳ್ಳಲಾಗಿದೆ ಮತ್ತು ರಡ್ಡರ್ ಜಾಗವನ್ನು ಇಲ್ಲಿ ಮಾಡಲಾಗಿದೆ ಎಷ್ಟು ಪ್ರಮಾಣದ ಭಾಗವು ವೇಕ್ದಲ್ಲಿ ಬರುತ್ತಿದೆ ಈಗ ನಿಮ್ಮ ರಡ್ಡರ್ 75 ಪ್ರತಿಶತ ಭಾಗವು ವೇಕ್ ಹೊರಗೆ ಇದ್ದರೆ ನೀವು ಖುಷಿಪಡಬೇಕು ಈಗ ನೀವು T ಬಾಲ ಬಗ್ಗೆ ಜನರಿಗೆ ಕೇಳುವುದಾದರೆ ಸಾಮಾನ್ಯವಾಗಿ ಹೇಳುವುದಾದರೆ ಮತ್ತು ಅದು ಸಾಮಾನ್ಯ ವಾದಂತಹ T ಬಾಲ ಮತ್ತು ರಡ್ಡರ್ ಇಲ್ಲಿರುತ್ತದೆ ಹಾಗೂ ರಡ್ಡರ್ ವೇಕ್ದಿಂದ ಪ್ರಭಾವಿತ ಆಗಿರುವುದಿಲ್ಲ ಏಕೆಂದರೆ ಅಲ್ಲಿ ಅಡ್ಡ ಬಾಲ ಇರುತ್ತದೆ ಆದ್ದರಿಂದ ಅವರು T ಬಾಲ ಚೆನ್ನಾಗಿ ಇರುತ್ತದೆ ಎಂದು ಹೇಳುತ್ತಾರೆ ಆದರೆ ಪುನಹ T ಬಾಲ ಎಂದರೆ ಇದರಲ್ಲಿ ಹೆಚ್ಚಿನ ಆಂಗಲ್ ಆಫ್ ಅಟ್ಯಾಕ್ದಲ್ಲಿ ಪಿಚ್ ಮೇಲೆ ಮಾಡುವಂತಹ ಪ್ರವೃತ್ತಿ ಅಂತರ್ಗತವಾಗಿರುತ್ತದೆ ಇನ್ನೊಂದು ರೀತಿಯ T ಬಾಲದ ಪ್ರಚಾರವು ಆಗುತ್ತದೆ ಏಕೆಂದರೆ ಅಂತಿಮ ಫಲಕದ ಪರಿಣಾಮದಿಂದ ಆಗಿರುತ್ತದೆ ಇದು ಲಂಬ ಬಾಲ ಮತ್ತು ನಿಮಗೆ ಅಂತಿಮ ಫಲಕದ ಪರಿಣಾಮವು ತಿಳಿದಿದೆ ಇದು ರೆಕ್ಕೆ ಆದರೆ ಕ್ಷಮಿಸಿ ಮತ್ತು ಅದನ್ನು ಇಲ್ಲಿ ದಕ್ಷತೆಯಲ್ಲಿ ಸೇರಿಸಿದರೆ ನಾನು ರೆಕ್ಕೆಯನ್ನು 2 ಆಯಾಮಗಳಲ್ಲಿ ನೋಡಿದಾಗ ಏಕೆಂದರೆ ನಾನು ಹರಿತವನ್ನು ಕೆಳಗಡೆಯಿಂದ ಮೇಲೆ ಬರಲು ಬಿಡುತ್ತಿಲ್ಲ ಅಥವಾ ದಕ್ಷತೆಯಲ್ಲಿ ಅಸ್ಪೆಕ್ಟ್ ರೇಶಿಯೋ ಹೆಚ್ಚಿಗೆಯಾಗುತ್ತದೆ ಅಂತಿಮ ಫಲಕದ ಪರಿಣಾಮದಿಂದ ನಾವು ರೆಕ್ಕೆಯ ಅಥವಾ ಫಿನ್ ದಕ್ಷತೆಯನ್ನು ಹೆಚ್ಚಿಗೆ ಮಾಡಬಹುದು ಹೀಗಾಗಿ ಈ ರೀತಿ ಮಾಡುವುದರಿಂದ ಅಡ್ಡ ಬಾಲವು ಅಂತಿಮ ಫಲಕದ ಪರಿಣಾಮದಿಂದ ಅನುಕೂಲವನ್ನು ಪಡೆಯುತ್ತದೆ ಅದು ದಕ್ಷತೆಯನ್ನು ಹೆಚ್ಚಿಸುತ್ತದೆ ಹೀಗಾಗಿ ಅದಕ್ಕೆ ಅಷ್ಟು ಪ್ರಮಾಣದ ಗಾತ್ರದ ಅವಶ್ಯಕತೆ ಇರುವುದಿಲ್ಲ ಅದಕ್ಕೆ ಅಂತಿಮ ಫಲಕದ ಪರಿಣಾಮವು ಇಲ್ಲದಿದ್ದರೆ ಅದರ ಗಾತ್ರವು ಕಡಿಮೆಯಾಗುತ್ತದೆ ಅದೇ ರೀತಿ ಲಂಬ ಬಾಲ ಅಂತಿಮ ಫಲಕದ ಪರಿಣಾಮದಿಂದ ಅನುಕೂಲವನ್ನು ಪಡೆಯುತ್ತದೆ ಮತ್ತು ಲಂಬ ಬಾಲವು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಹೀಗಾಗಿ ನಾನು ಲಂಬ ಬಾಲದ ಗಾತ್ರವನ್ನು ಕಡಿಮೆ ಮಾಡಬಹುದು ಹೀಗಾಗಿ ತೂಕವು ಕಡಿಮೆಯಾಗುತ್ತದೆ ಹಾಗಾದರೆ ಇಲ್ಲಿ ತರ್ಕ ಏನು ನಾವು ಲಂಬ ಬಾಲವು ರೆಕ್ಕೆಯ ತೂಕವನ್ನು ತೆಗೆದುಕೊಳ್ಳಬೇಕು ಎಂದು ಅದನ್ನು ಬಲಿಷ್ಠಪಡಿಸುತ್ತೇವೆ ಇಲ್ಲಿರುವ ತರ್ಕವನ್ನು ಚರ್ಚಿಸಬಹುದು ಏಕೆಂದರೆ ಇಲ್ಲಿ ಅಂತಿಮ ಫಲಕದ ಪರಿಣಾಮವು ಇರುತ್ತದೆ ಮತ್ತು ಈಗ ಪರಿಣಾಮವು ಹೆಚ್ಚಿಗೆಯಾಗಿದೆ ಆದ್ದರಿಂದ ನಾವು ಚಿಕ್ಕ ಗಾತ್ರದ ಬಾಲವನ್ನು ಉಪಯೋಗಿಸಬಹುದು ಇದರಿಂದ ಡ್ರ್ಯಾಗ್ ಕಡಿಮೆಯಾಗುತ್ತದೆ ಮತ್ತು ಇಲ್ಲಿ ಜಾಗವು ಹೆಚ್ಚಿಗೆ ಇರುವುದರಿಂದ ನಾನು ರೇಡಿಯೋ ಸ್ಪರ್ಶತಂತು ಮುಂತಾದವುಗಳನ್ನು ಇಲ್ಲಿ ಸೇರಿಸಬಹುದು ಹಾಗಾದರೆ ನಾನು T ಬಾಲವನ್ನು ಏಕೆ ಆಯ್ಕೆ ಮಾಡಬಾರದು ನಾನು ಪಿಚ್ ಮೇಲೆ ಆಗುವುದನ್ನು ನಿಯಂತ್ರಿಸಬಹುದು ಹೀಗಾಗಿ ಈ ರೀತಿಯ ಅಂಶಗಳಿಂದ ಚರ್ಚೆಯು ನಡೆಯುತ್ತಾ ಹೋಗುತ್ತದೆ T ಬಾಲ ಸೊಗಸಾಗಿ ಅಥವಾ ಒಳ್ಳೆಯ ಶೈಲಿಯಲ್ಲಿರುತ್ತದೆ ಎನ್ನುವುದು ತಾಳಿಕೆಯಲ್ಲಿ ಇರುವುದಿಲ್ಲ ಯುವಕರು T ಬಾಲ ಆಯ್ದುಕೊಳ್ಳುತ್ತಾರೆ ಆದರೆ ನೀವು ಯಾವುದೇ ಶೈಲಿಯನ್ನು ಉಪಯೋಗಿಸಬಹುದು ಆದರೆ ಅದು ನಿಮಗೆ ತಿಳಿದಿರಬೇಕು ನಿಮ್ಮಲ್ಲಿ ಸಾಧ್ಯವಾಗಬೇಕು ಹಾಗಾದರೆ ವಿಮಾನ ರೆಕ್ಕೆಯ ಹಾಗೂ ಬಾಲದ ಇವೆಲ್ಲ ಅಂಶಗಳನ್ನು ಹಾಗೂ ಗುಣಲಕ್ಷಣಗಳನ್ನು ನಿಮಗೆ ತಿಳಿಸಲು ನಾನು ಪ್ರಯತ್ನಿಸಿದ್ದೇನೆ ನನ್ನ ಪ್ರಯತ್ನವನ್ನು ಪುಷ್ಟೀಕರಿಸಿದ ಪರಿಕಲ್ಪನೆ ಚಿತ್ರದ ಮುಖಾಂತರ ನಾನು ನೋಡಬಹುದು